ಪ್ರತಿರೋಧ ಮತ್ತು ಇಂಡಕ್ಟನ್ಸ್ಮುಂದುವರಿದ ಭಾಗ Ls ಈಗ ಪ್ರತಿ ಸರ್ಕ್ಯೂಟ್ನ selfಸೆಲ್ಫ್ ಇಂಡಕ್ಟನ್ಸ್ ಇದು ಸಮೀಕರಣ 76 M ಎಂಬುದು 2 ಸರ್ಕ್ಯೂಟ್ ಗಳ ನಡುವಿನ ಪರಸ್ಪರ ಇಂಡಕ್ಟನ್ಸ್ ಆಗಿದೆ

ಈಗ ಇದನ್ನು ನಾವು selfಸೆಲ್ಫ್ ಎಂದು ಕರೆಯುತ್ತೇವೆ ಮತ್ತು ಇದು 2 ಸರ್ಕ್ಯೂಟ್ ಗಳ ನಡುವಿನ ಪರಸ್ಪರ ಇಂಡಕ್ಟನ್ಸ್ ಆಗಿದೆ ನೀವು ಸಂರಚನೆಯನ್ನು ನೋಡಬಹುದು ಆದ್ದರಿಂದ ನಾವು selfಸೆಲ್ಫ್ ಇಂಡಕ್ಟನ್ಸ್ಸ್ನ್ನು ಸಮೀಕರಣದ್ ಮೊದಲ ಭಾಗ ಎಂದು ಕರೆಯುತ್ತೇವೆ ಮತ್ತು ಇದು 2 ಸರ್ಕ್ಯೂಟ್ಗಳ ನಡುವೆ ಪರಸ್ಪರ ಆಗಿದೆ ಇದು ಏಕೆಂದರೆ ನೋಡಿ d 2 d 3 ಅಂದರೆ ಇಲ್ಲಿ ನೀವು ಮೈನಸ್ ಚಿಹ್ನೆಯಿಂದ ಪರಸ್ಪರ ನೋಡಿದರೆ ಈ ಮೈನಸ್ ನಾವು L s ಅನ್ನು ತೆಗೆದುಕೊಂಡಿದ್ದೇವೆ M ಈ ಮೈನಸ್ ನಾವು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಅಭಿವ್ಯಕ್ತಿಯಲ್ಲಿ ಅದು d3 t2 ⅔ ಆದ್ದರಿಂದ ನೀವು ಕಾನ್ಫಿಗರೇಶನ್ ಅನ್ನು ಸರಿಯಾಗಿ ನೋಡಿ ಆದ್ದರಿಂದ ನಾವು ತೆಗೆದುಕೊಂಡಂತೆ d2 d3 ಇದು ನಿಮ್ಮ 2 ಸರ್ಕ್ಯೂಟ್ ನಡುವೆ ಬರುತ್ತಿದೆ ಆದರೆ 2 ರ ಘನ ಮೂಲವನ್ನು D r ಮಾಡಿದಾಗ ಪರಿಭಾಷೆಯು ಬರುತ್ತಿದೆ ಅದು ವಾಸ್ತವವಾಗಿ ಅದರೊಳಗೆ D ಮತ್ತು r ಬರುತ್ತದೆ ಅದಕ್ಕಾಗಿಯೇ ನಾವು ಈ ಭಾಗವನ್ನು selfಸೆಲ್ಫ್ ಎಂದು ಕರೆಯುತ್ತೇವೆ ಈ ಭಾಗವನ್ನು ನಾವು selfಸೆಲ್ಫ್ ಎಂದು ಕರೆಯುತ್ತೇವೆ ಮತ್ತು ಈ ಭಾಗವನ್ನು ನಾವು ಮ್ಯೂಚುಯಲ್ ಇಂಡಕ್ಟನ್ಸ್ ಎಂದು ಕರೆಯುತ್ತೇವೆ ಆದ್ದರಿಂದ ಸಮಾನಾಂತರ GMD ವಿಧಾನದಲ್ಲಿ ಸರಿಯಾಗಿ ಸಂಪರ್ಕಿಸಲಾದ 2 ಜೋಡಿ ಸರ್ಕ್ಯೂಟ್ ಗೆ ಇದು ಪ್ರಸಿದ್ಧ ಫಲಿತಾಂಶವಾಗಿದೆ ಅನ್ ಟ್ರಾನ್ಸ್ಪೋಸ್ಡ್ ಟ್ರಾನ್ಸ್ಮಿಷನ್ ಲೈನ್ ಗೆ ಅನ್ವಯಿಸಬಹುದು ಮತ್ತು ಇದು ಸಾಕಷ್ಟು ನಿಖರವಾದ ಫಲಿತಾಂಶವನ್ನು ಇಡುತ್ತದೆ ಈಗ ನಾವು ಬಂಡಲ್ ಕಂಡಕ್ಟರ್ಗಳಿಗೆ ಬರುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ಬನ್ದ್ಲ್ಡ್ ವಾಹಕಗಳು ವಾಸ್ತವವಾಗಿ ಅಂದರೆ ಹೆಚ್ಚುವರಿ ಹೆಚ್ಚಿನ ವೋಲ್ಟೇಜ್ ಟ್ರಾನ್ಸ್ಮಿಷನ್ ಲೈನ್ ಗಳ ಮೂಲಕ ಹೆಚ್ಚಿನ ಪ್ರಮಾಣದ ಶಕ್ತಿಯನ್ನು ಅಂತರ ದವರೆಗೆ ರವಾನಿಸುವುದು ಆರ್ಥಿಕವಾಗಿದೆ ಮತ್ತು ಆ ವಿಷಯಗಳನ್ನು ಮೂಲತಃ ಕಟ್ಟಲಾದ ಕಂಡಕ್ಟರ್tಗಳೊಂದಿಗೆ ನಿರ್ಮಿಸಲಾಗಿದೆ ಆದ್ದರಿಂದ ಬಂಡಲ್ ಕಂಡಕ್ಟರ್ ಕಾನ್ಫಿಗರೇಶನ್ ಬಹುಶಃ 2 ಕಂಡಕ್ಟರ್ಗಳು ಅಥವಾ ಬಹುಶಃ 3 ಕಂಡಕ್ಟರ್ಗಳು 4 ಕಂಡಕ್ಟರ್ಗಳು ಇನ್ನೂ ಹೆಚ್ಚಿರಬಹುದು ಆದ್ದರಿಂದ ಅದು ಸಮಾನಾಂತರ ಇದ್ದರೆ ಹಲವು ವಾಹಕಗಳು ಆದ್ದರಿಂದ ಸ್ವಾಭಾವಿಕವಾಗಿ ಇದು ಹೆಚ್ಚುವರಿ EHV ಟ್ರಾನ್ಸ್ಮಿಷನ್ನ್ ಲೈನ್ ಗಳಿಗೆ ಸಾಮಾನ್ಯವಾಗಿ ಅವರು ಬಂಡಲ್ ಕಂಡಕ್ಟರ್ ಗಳನ್ನು ಬಳಸುತ್ತಾರೆ ಅದು selfಸೆಲ್ಫ್ GMD ಅನ್ನು ಹೆಚ್ಚಿಸುತ್ತದೆ ಮತ್ತು ಪ್ರಸರಣ ಮಾರ್ಗದ ಶಕ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸುವುದರೊಂದಿಗೆ ಲೈನ್ ಇಂಡಕ್ಟನ್ಸ್ ಕಡಿಮೆಯಾಗುತ್ತದೆ ಏಕೆಂದರೆ ಇಂಡಕ್ಟನ್ಸ್ ಕಡಿಮೆಯಿದ್ದರೆ ಆಗ ಪ್ರತಿಕ್ರಿಯಾತ್ಮಕತೆ ಕಡಿಮೆ ಇರುತ್ತದೆ ಮತ್ತು ಟ್ರಾನ್ಸ್ಮಿಟ್ ಪವರ್ ಟ್ರಾನ್ಸ್ಮಿಷನ್ ಸಾಮರ್ಥ್ಯವು ಹೆಚ್ಚಾಗುತ್ತದೆ ಆದ್ದರಿಂದ ಬಂಡಲ್ ಕಂಡಕ್ಟರ್ಗಳು ಕರೋನಾ ನಷ್ಟದ ಉಲ್ಬಣ ಪ್ರತಿರೋಧ ಮತ್ತು ರೇಡಿಯೊ ಹಸ್ತಕ್ಷೇಪವನ್ನು ಸಹ ಕಡಿಮೆಗೊಳಿಸಲಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಬಂಡಲ್ ಆದ್ದರಿಂದ ಮೂಲತಃ ಬಂಡಲ್ ಕಂಡಕ್ಟರ್ಗಳು ಸಾಮಾನ್ಯವಾಗಿ ಚಿತ್ರ 11 ರಲ್ಲಿ ತೋರಿಸಿರುವಂತೆ 2 3 ಅಥವಾ 4 ಕಂಡಕ್ಟರ್ಗಳನ್ನು ಒಳಗೊಂಡಿರುತ್ತದೆ ಇಲ್ಲಿ ನಾನು 2 3 ಅಥವಾ 4 ಅನ್ನು ತೋರಿಸುತ್ತಿದ್ದೇನೆ ಆದರೆ ಇದು ಹೆಚ್ಚು ಸರಿಯಾಗಿರಬಹುದು ಆದ್ದರಿಂದ ನೀವು ಈ ಎಲ್ಲಾ ಕಾನ್ಫಿಗರೇಶನ್ಗಾಗಿ selfಸೆಲ್ಫ್ GMD ಆಗಿರುತ್ತದೆ ಉದಾಹರಣೆಗೆ ನೀವು 2 ತೆಗೆದುಕೊಂಡರೆ 2 ಈ 2 ಕಂಡಕ್ಟರ್ ಪ್ರಕರಣ ಅಂತೆಯೇ ನೀವು ಇದನ್ನು ಪರಿಗಣಿಸಿದರೆ ಈ 3 ನಿಮ್ಮ 3 ಕಂಡಕ್ಟರ್ ಕಾನ್ಫಿಗರೇಶನ್ ವಿಷಯಗಳು ಹೇಗೆ ಸಂಭವಿಸುತ್ತವೆ ಉದಾಹರಣೆಗೆ ನಾನು ಅದನ್ನು ತಯಾರಿಸುತ್ತಿದ್ದೇನೆ ಆದ್ದರಿಂದ ಈ D ಗಳು ಯಾವುದೇ ಕಂಡಕ್ಟರ್ D ಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಭಾವಿಸೋಣ ನೀವು ಮೊದಲು ಅದರ r ಅನ್ನು ತೆಗೆದುಕೊಳ್ಳುತ್ತೀರಿ ನಂತರ ಇಲ್ಲಿಂದ ಈ ಕಂಡಕ್ಟರ್ನಿಂದ d ನಲ್ಲಿರುವ ಅದರ ಅಂತರವನ್ನು ತೆಗೆದುಕೊಳ್ಳಿ ಮತ್ತು ಈ ಕಂಡಕ್ಟರ್ ಮತ್ತೆ ಎಲ್ಲಾ ಕಂಡಕ್ಟರ್ಗಳು ಹೊಂದಿದ್ದು ಎಂದು ಭಾವಿಸಿ ನೀವು d ಅನ್ನು ತೆಗೆದುಕೊಳ್ಳುತ್ತೀರಿ ಅದೇ ತ್ರಿಜ್ಯ r ಮತ್ತು ಎಲ್ಲಾ ಅಂತರವೂ ಒಂದೇ ಮತ್ತು ಮೂರನೇ ಒಂದು ಭಾಗದ ಶಕ್ತಿಗೆ ಅಂತರ ಆದ್ದರಿಂದ ಇದು ಈಗ 4 ಕಂಡಕ್ಟರ್ ಕೇಸ್ಗೆ ನೀವು 4 ಕಂಡಕ್ಟರ್ ಕೇಸ್ ಅನ್ನು ತೆಗೆದುಕೊಂಡಾಗ ನನ್ನ ಪ್ರಕಾರ ಈ ಒಂದು 4 ಕಂಡಕ್ಟರ್conductor ಕೇಸ್ Ds ಇದು 4 ಕಂಡಕ್ಟರ್ ಕೇಸ್ ಮತ್ತು ಈ ರೇಖಾಚಿತ್ರಕ್ಕಾಗಿ ಎಂದು ಹೇಳಿ ಆದ್ದರಿಂದ ಕಂಡಕ್ಟರ್ 4 ಎಂದು ಏಕೆ ಬರುತ್ತಿದೆ 4 ಕಂಡಕ್ಟರ್ ಕೇಸ್ ಅದು ಕ್ವಾಡ್ರುಪ್ಲೆಕ್ಸ್ ಎಂಬುದು ಬಂಡಲ್ ಲ್ಲಿರುವ ಪ್ರತಿ ಕಂಡಕ್ಟರ್ನ ಕಾಲ್ಪನಿಕ ತ್ರಿಜ್ಯವಾಗಿದೆ ಆದ್ದರಿಂದ ನಿಮ್ಮ ವ್ಯುತ್ಪನ್ನಕ್ಕೆ ಸಂಬಂಧಿಸಿದಂತೆ ಯಾವುದೇ ಸಾಧ್ಯತೆಗಳಿದ್ದರೂ ಈ ರೀತಿಯ ಕಾನ್ಫಿಗರೇಶನ್ನ ಎಲ್ಲಾ D ಗಳು ಸರಿಯಾದ selfಸೆಲ್ಫ್GMD ಅನ್ನು ನೀವು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಎಲ್ಲವನ್ನೂ ಚರ್ಚಿಸಿದ್ದೇವೆ ಆದರೆ ಇಲ್ಲಿಯವರೆಗೆ ನಾವು ಯಾವುದೇ ಸಂಖ್ಯಾತ್ಮಕವನ್ನು ತೆಗೆದುಕೊಂಡಿಲ್ಲ ಆದ್ದರಿಂದ ಮುಂದೆ ನಾನು ಆ ವ್ಯುತ್ಪನ್ನಗಳನ್ನು ಬೆಂಬಲಿಸಲು ಹಲವಾರು ಅಂಕಿಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ನಾವು ತೆಗೆದುಕೊಳ್ಳುವ ವಿಭಿನ್ನ ಪ್ರಕಾರದ ಸಂಖ್ಯಾಶಾಸ್ತ್ರಗಳು ಆದ್ದರಿಂದ ಅಂತರವು ಸಿದ್ಧಾಂತವು ನಾವು ನೋಡಿದ ಎಲ್ಲಾ ವಿಷಯಗಳನ್ನು ಸೂತ್ರದ ಗಣಿತದ ಬೆಳವಣಿಗೆಯನ್ನು ನೋಡಿದ್ದೇವೆ ಈಗ ನಿಮ್ಮ ಅಂಕಿಅಂಶಗಳು ಎಂದು ನೀವು ಕರೆಯುವ ಈ ಎಲ್ಲಾ ವಿಷಯವನ್ನು ನಾವು ಪರಿಗಣಿಸುತ್ತೇವೆ ಮತ್ತು ಸಾಧ್ಯವಾದಷ್ಟು ನಾನು ನಿಮಗೆ ವಿವಿಧ ರೀತಿಯ ಸಮಸ್ಯೆಯನ್ನು ತೋರಿಸುತ್ತೇನೆ ಅದು ನಿಮಗೆ ಸಹಾಯಕವಾಗುತ್ತದೆ ಆದ್ದರಿಂದ ನಿಮ್ಮ ಉದ್ದೇಶವು ಇದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ ಆದ್ದರಿಂದ ನಾವು ಈ ರೇಖಾಚಿತ್ರದಲ್ಲಿ ಚಿಕ್ಕದನ್ನು ತೆಗೆದುಕೊಂಡಾಗ ನಾನು ಅದನ್ನು ಸೆಳೆಯುವುದಕ್ಕಿಂತ ಹೆಚ್ಚಾಗಿ ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಆದ್ದರಿಂದ ಇದು ಅಂಕಿ 12 ಆಗಿದೆ ವಾಸ್ತವವಾಗಿ ಇದು ಸ್ಟ್ರಾಂಡೆಡ್ ಕಂಡಕ್ಟರ್ 7 ಒಂದೇ ಎಳೆಗಳನ್ನು ಹೊಂದಿರುವ ಒಂದು ಕೇಂದ್ರ ಎಳೆಯನ್ನು ಹೊಂದಿದೆ ಮತ್ತು ಅದರ ಸುತ್ತಲೂ 6 ಕಂಡಕ್ಟರ್ ಗಳಿವೆ ಎಂದು ತೋರಿಸುತ್ತದೆ ಆದ್ದರಿಂದ ಮತ್ತು ಪ್ರತಿಯೊಂದೂ ತ್ರಿಜ್ಯವನ್ನು ಹೊಂದಿರುವ r ಆದ್ದರಿಂದ ಮತ್ತು ಎಲ್ಲಾ ಒಂದೇ ತ್ರಿಜ್ಯದಲ್ಲಿದ್ದರೆ ಅದು ಒಂದು ಮತ್ತು ಅದರ ಸುತ್ತಲೂ 6 ವಾಹಕಗಳು ಸಾಧ್ಯವಾದರೆ ಅದು ತ್ರಿಜ್ಯವಾಗಿದ್ದರೆ ವಿಭಿನ್ನವಾಗಿರುತ್ತದೆ ಈ ರೀತಿಯ ಕಾನ್ಫಿಗರೇಶನ್ ಸರಿಯಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ನೀವು ವಾಹಕದ selfಸೆಲ್ಫ್ ಜ್ಯಾಮಿತೀಯ ಸರಾಸರಿ ತ್ರಿಜ್ಯ ಮತ್ತು ಒಟ್ಟಾರೆ ಕಂಡಕ್ಟರ್ ತ್ರಿಜ್ಯಕ್ಕೆ D ಗಳ ಅನುಪಾತವನ್ನು ಕಂಡುಹಿಡಿಯಬೇಕು ಅಂತಿಮವಾಗಿ ಫಲಿತಾಂಶಗಳ ಬಗ್ಗೆ ಕಾಮೆಂಟ್ ಮಾಡಿ ಆದ್ದರಿಂದ ಇದು ಕಾನ್ಫಿಗರೇಶನ್ ಈ ಕಾನ್ಫಿಗರೇಶನ್ ಸ್ವಲ್ಪ ಬಿಟ್ಗಳು ಇದನ್ನು ನಿಮಗೆ ಓದಬಹುದು ಎಂದು ನಾನು ಭಾವಿಸುತ್ತೇನೆ ಆದರೆ ಮೊದಲು ನಾನು ಅದನ್ನು ಸ್ವಲ್ಪ ದೊಡ್ಡದಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ನೋಡೋಣ ಡ್ರಾಯಿಂಗ್ ಸರಿಯಾಗಿರುತ್ತದೆ ಎಂಬ ಭರವಸೆ ಇದೆ ಇದು ಕೇಂದ್ರ ಸ್ಟ್ರಾಂಡ್ ಆಗಿದೆ ಈ ಸಂಖ್ಯೆಗೆ 7 ನೀಡಲಾಗಿದೆ ಆದ್ದರಿಂದ ಇದರ ಸುತ್ತಲೂ 6 ಕಂಡಕ್ಟರ್ಗಳು ಆದ್ದರಿಂದ ಇಲ್ಲಿ ಈ ಸಂಖ್ಯೆ ಒಂದಾಗಿದೆ ಇದು 1 ಎಂದು ಹೇಳಿ ಇದು 2 ಎಂದು ಹೇಳಿ ಇದು 3 ಇದು 4 ಇದು 5 ಮತ್ತು ಇದು 6 ಕೇಂದ್ರ ಒಂದು 7 1 2 3 4 5 6 ಆದ್ದರಿಂದ ಮೊದಲು ನೀವು ಸ್ಟ್ರಾಂಡ್ 1 ರಿಂದ ಅಂತರವನ್ನು ನೋಡಬೇಕು ಆದ್ದರಿಂದ ಇದು ಈ ಅಂತರವಾಗಿದೆ ಎಂದರೆ ಇಲ್ಲಿಂದ ಇಲ್ಲಿಗೆ ಕೇಂದ್ರದಿಂದ ಕೇಂದ್ರಕ್ಕೆ ತಿಳಿಯಿರಿ ಇದು ದೂರ ಆದ್ದರಿಂದ ಮೊದಲು ನೀವು ನೋಡಬಹುದಾದದ್ದು 1 ರಿಂದ 2 ವಾಸ್ತವವಾಗಿ ಇದು 1 ಆಗಿದೆ ನೀವು ಈ ವೀಡಿಯೊವನ್ನು ಕೇಳಿದಾಗ ಆಶಾದಾಯಕವಾಗಿ ನೀವು ಎಲ್ಲವನ್ನೂ ಓದಬಹುದು ಎಂದು ಆಶಾದಾಯಕವಾಗಿ ನೋಡಿ ಏಕೆಂದರೆ ಇಲ್ಲಿಂದ ಇಲ್ಲಿಗೆ r ಈ ವ್ಯಾಸವು 2 r ಮತ್ತು ಮತ್ತೆ ಇಲ್ಲಿಗೆ r ಆಗಿದೆ ಆದ್ದರಿಂದ ಎಲ್ಲಾ ಒಟ್ಟಾಗಿ ಕ್ಕೆ ಸಮಾನವಾಗಿರುತ್ತದೆ ಈಗ D 13 ವಾಸ್ತವವಾಗಿ ಇದು ಪ್ರತ್ಯೇಕವಾಗಿ ನಾನು ಅದನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದೇನೆ ಇದು 1 ಇದು 3 ಮತ್ತು ಇದು 2 ಆದ್ದರಿಂದ ಇದು ನೀವು D 13 ಅನ್ನು ಸರಿಯಾಗಿ ಪಡೆಯಬೇಕು ಎಂದು ನೀವು ಕಂಡುಹಿಡಿಯಬೇಕು ಆದ್ದರಿಂದ 1 2 3 ಆದ್ದರಿಂದ ಅದನ್ನು ಹೇಗೆ ಮಾಡಬೇಕೆಂದು ನಾನು ಹೇಳುತ್ತೇನೆ ನಾನು ಅದನ್ನು ಮಾಡುತ್ತಿದ್ದೇನೆ ಆದ್ದರಿಂದ ಇದು ಒಂದು ಮತ್ತು ಇಲ್ಲಿಗೆ ನಾವು ಅದನ್ನು ಮಾಡಲು ಬಯಸುತ್ತೇವೆ ಮತ್ತು ಇಲ್ಲಿಗೆ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಬಲಕ್ಕೆ ಆದ್ದರಿಂದ ಇದು ಇಲ್ಲಿಗೆ 1 ರಿಂದ 2 ಆಗಿದೆ 2r ಇದು 1 ಇದು 2 ಇದು 3 ಇದು ವಾಸ್ತವವಾಗಿ 2r ಹಾಗೆಯೇ 2 ರಿಂದ 3 ಸಹ 2r ಮತ್ತು ಈ ಕೋನವು 30 ಡಿಗ್ರಿ ಆದ್ದರಿಂದ ಇಲ್ಲಿ ನೀವು ಎಂದು ಈ ಪ್ರೊಜೆಕ್ಷನ್ ಅನ್ನು ತೆಗೆದುಕೊಳ್ಳುತ್ತೀರಿ ಅಂದರೆ 2 x 2r cos 30 ಆದ್ದರಿಂದ ಅಂದರೆ 2 × 2 r x √3 2 ಆದ್ದರಿಂದ ಇದು 2√3 ಆಗಿರುತ್ತದೆ ಆದ್ದರಿಂದ D13 ನಿಮ್ಮ 2√3r ಆಗಿರುತ್ತದೆ ಆದ್ದರಿಂದ ಈ ಕೋನವು ಸಮ್ಮಿತಿಯಿಂದ 30 ಡಿಗ್ರಿ ಆಗಿದೆ ನೀವು ಈ ಕೋನವನ್ನು 30 ಡಿಗ್ರಿ ಮಾಡಬಹುದು ಅಂದರೆ ಅದಕ್ಕಾಗಿಯೇ D 13 D 15 13 ಮತ್ತು 15 ಕ್ಕೆ ಅದೇ ಅಂತರವು 1 ರಿಂದ 5 ಒಂದೇ ಅಂತರ ಆದ್ದರಿಂದ ಇದು D 13 ನಿಮ್ಮ 2√3r ಗೆ ಸಮಾನವಾಗಿರುತ್ತದೆ D 15 ಸಮಾನವಾಗಿರುತ್ತದೆ ಅದೇ ರೀತಿ ನೀವು ಕಂಡಕ್ಟರ್ 2 ಅನ್ನು ತೆಗೆದುಕೊಂಡರೆ ನೀವು ಕಂಡಕ್ಟರ್ ಒಂದನ್ನು ತೆಗೆದುಕೊಳ್ಳುತ್ತಿದ್ದರೆ ಇದರ ಅರ್ಥ ಒಂದೇ ಆಗಿರುತ್ತದೆ ನಂತರ D 24 ನೀವು ಕಂಡಕ್ಟರ್ ಅನ್ನು ತೆಗೆದುಕೊಂಡರೆ D 26 ಗೆ ಸಮಾನವಾಗಿರುತ್ತದೆ ಈ ಒಂದು D 35 ನಿಮ್ಮ D 31 ಗೆ ಸಮಾನವಾಗಿರುತ್ತದೆ ಈ ರೀತಿಯಾಗಿ ಅದು ಕೆಲಸ ಮಾಡುತ್ತದೆ ಅಂದರೆ ನೀವು ಪ್ರತಿ ಕಂಡಕ್ಟರ್ ಅನ್ನು ಪ್ರತ್ಯೇಕವಾಗಿ ಪರಿಗಣಿಸಬೇಕು ಆದ್ದರಿಂದ ನೀವೇ GMD ಪಡೆದುಕೊಳ್ಳಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಮೊದಲನೆಯದು ಏನಾಗುತ್ತದೆ ಎಂದರೆ ನಾವು ಅದನ್ನು ಹೇಗೆ ಮಾಡುತ್ತೇವೆ ಎಂಬುದನ್ನು ನೋಡಿ ಮೊದಲ ವಿಷಯವೆಂದರೆ ನೀವು 7 ಕಂಡಕ್ಟರ್ಗಳಿವೆ ಎಂದು ನೀವು ನೋಡಬೇಕು 7 ವಾಹಕಗಳು ಸರಿಯಾಗಿವೆ ಮತ್ತು ನೀವು selfಸೆಲ್ಫ್ GMD ಅನ್ನು ಕಂಡುಹಿಡಿಯಲು ಬಯಸುತ್ತೀರಿ ಅಂದರೆ ಇದು n2 ಆಗಿದೆ ಆದ್ದರಿಂದ √49 ಅಂದರೆ ನೀವು √49 ಮೂಲವನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು ಆದ್ದರಿಂದ 49 ಸಾಧ್ಯತೆಗಳು ಇಲ್ಲಿವೆ ಹಾಗಾದರೆ ಈಗ ಮೊದಲು 7 ಕಂಡಕ್ಟರ್ಗಳಿದ್ದು ಪ್ರತಿಯೊಂದರ ಆ ಕಾಲ್ಪನಿಕ ತ್ರಿಜ್ಯವನ್ನು ನೀವು ತೆಗೆದುಕೊಂಡರೆ 7 ಕಂಡಕ್ಟರ್ಗಳಿವೆ ಆದ್ದರಿಂದ ಕೇಂದ್ರ ಸೇರಿದಂತೆ 7 ವಾಹಕಗಳು ಇವೆ ಆದ್ದರಿಂದ ಇದು ಪವರ್ 7 ಗೆ r ಆಗಿರಬೇಕು ನಾನು D12² ಮಾಡುತ್ತಿದ್ದೇನೆ ಅದನ್ನು 6 ಬಾರಿ ಪುನರಾವರ್ತಿಸಬೇಕು ನೀವು ಪ್ರತಿ D12² ವನ್ನು ನೋಡಬಹುದು ನಾನು ಪ್ರತಿಯೊಂದನ್ನು ವಿವರಿಸುತ್ತೇನೆ ನಂತರ D13² D 14 ಗೆ D 17 ಗೆ 6 ಅಂದರೆ ನೀವು ಇದನ್ನು ತೆಗೆದುಕೊಂಡರೆ ನೀವು ಇದನ್ನು ತೆಗೆದುಕೊಂಡರೆ ನೀವು ಈ ರೇಖಾಚಿತ್ರವನ್ನು ತೆಗೆದುಕೊಂಡರೆ ಸಮಾನವಾಗಿರುತ್ತದೆ ನೀವು ಇದನ್ನು ಪರಿಗಣಿಸಿದರೆ D 21 D 23 ಗೆ ಸಮಾನವಾಗಿರುತ್ತದೆ ಹಾಗೆಯೇ ನೀವು ಈ D 31 ಅನ್ನು ಪರಿಗಣಿಸಿದರೆ D 34 ನಿಮ್ಮದಕ್ಕೆ ಸಮಾನವಾಗಿದೆ ನೀವು D 32 ಎಂದು ಕರೆಯುವ ಈ ರೀತಿಯಲ್ಲಿ ನೀವು ಪ್ರತಿಯೊಂದು ವಿಷಯವನ್ನು ಪರಿಗಣಿಸಬೇಕು ಆದ್ದರಿಂದ ಪ್ರತಿ ಕಂಡಕ್ಟರ್ಗೆ D 12 D 16 ಗೆ ಸಮಾನವಾಗಿರುತ್ತದೆ ಎಂದು ನೀವು ಪರಿಗಣಿಸುತ್ತೀರಿ ಅಂತರವು ಒಂದೇ ಆಗಿರುತ್ತದೆ ಅಂತೆಯೇ ನೀವು ಇದನ್ನು ಪರಿಗಣಿಸಿದರೆ ಈ ಕಂಡಕ್ಟರ್ ಕೂಡ ನಂತರ ನೀವು ಈ ಅಂತರವನ್ನು ಮತ್ತು ಈ ಅಂತರವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಇದನ್ನು ಪರಿಗಣಿಸಿದರೆ ಇದು ಒಂದು ಇದು ಆದ್ದರಿಂದ ಪ್ರತಿ ಬಾರಿ 2 ಅಥವಾ ಎರಡು ಬಾರಿ ಅದು ಬರುತ್ತಿದೆ ಮತ್ತು ಎಲ್ಲಾ D12 D16 D32 ಎಲ್ಲಾ ಅಂತರ ಒಂದೇ ಆಗಿರುತ್ತದೆ ಆದ್ದರಿಂದ ಪ್ರತಿ ಕಂಡಕ್ಟರ್ಗೆ ಇದು ಎರಡು ಬಾರಿ ಪುನರಾವರ್ತನೆಯಾಗುವ ಅಂತರ ವಾಗಿದೆ ಏಕೆಂದರೆ ಇಲ್ಲಿ ಒಂದು D12 ಮತ್ತು D16 ಅವು ಒಂದೇ D12 D16 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಇದನ್ನು D12² ಮಾಡಲಾಗಿದೆ ಆದರೆ ನೀವು 6 ಅನ್ನು ಹೊಂದಿದ್ದೀರಿ ನೀವು 6 ಕಂಡಕ್ಟರ್ ಹೊಂದಿರುವ ಕೇಂದ್ರ ವಾಹಕದ ಸುತ್ತಲಿನ ವಾಹಕಗಳು ಆದ್ದರಿಂದ ನೀವು ಕೇಂದ್ರ ವಾಹಕದ ಸುತ್ತಲೂ 6 ಕಂಡಕ್ಟರ್ಗಳನ್ನು ಹೊಂದಿದ್ದೀರಿ ಆದ್ದರಿಂದ ನೀವು 6 ಕಂಡಕ್ಟರ್ಗಳನ್ನು ಹೊಂದಿದ್ದೀರಿ ಅದಕ್ಕಾಗಿಯೇ D12² ಆಗಿರಬೇಕು ಏಕೆಂದರೆ ನೀವು 2 ಅಂತರವನ್ನು ಪರಿಗಣಿಸಿದರೆ ಪ್ರತಿ ಕಂಡಕ್ಟರ್ಗ ಒಂದೇ ಆಗಿರುತ್ತದೆ ಅದಕ್ಕಾಗಿಯೇ D12² ಎಂದು ಬರೆಯಲಾಗಿದೆ D12 × D16 × D23 × D34 ಅನ್ನು ಈ ರೀತಿ ಸಂಕೀರ್ಣಗೊಳಿಸುವುದಕ್ಕಿಂತ ಹೆಚ್ಚಾಗಿ ಆದ್ದರಿಂದ ಸರಳವಾಗಿ ನಾವು ಎಲ್ಲಾ ಒಂದೇ ಎಂದು ಬರೆದಿದ್ದೇವೆ ಆದ್ದರಿಂದ D12² ಅಂತೆಯೇ ನೀವು ಒಂದು 3 ಅನ್ನು ಪರಿಗಣಿಸಿದರೆ D 13 ವರ್ಗವು ಬರುತ್ತಿದೆ ಏಕೆಂದರೆ ನೀವು ಈಗ 2 ಅನ್ನು ತೆಗೆದುಕೊಂಡರೆ 1 2 3 1 2 5 ಅದೇ ಅಂತರ ನೀವು 3 3 ರಿಂದ 5 3 ರಿಂದ 1 ರವರೆಗೆ ಅದೇ ಅಂತರವನ್ನು ತೆಗೆದುಕೊಂಡರೆ 2 ರಿಂದ 4 2 ರಿಂದ 6 ರವರೆಗೆ ಅದೇ ಅಂತರ ಆದ್ದರಿಂದ ಈ ರೀತಿಯಲ್ಲಿ ಎರಡು ಬಾರಿ ಅದು ಬರುತ್ತಿದೆ ಮತ್ತು 6 ಬಾರಿ ಏಕೆಂದರೆ ಸುತ್ತಮುತ್ತಲಿನ ವಾಹಕಗಳು 6 6 ಬಾರಿ ಬರುತ್ತಿದೆ ಅದಕ್ಕಾಗಿಯೇ D 13 ಚದರ ಮತ್ತೆ ಅಧಿಕಾರಕ್ಕೆ 6 ಸಂಪೂರ್ಣ ನಾನು ಎಲ್ಲವನ್ನೂ ವಿದ್ಯುತ್ 6 ಗೆ ಬರೆದಿದ್ದೇನೆ ಏಕೆಂದರೆ ಎಲ್ಲಾ 6 ಬಾರಿ ಬರುತ್ತಿದೆ ಮುಂದೆ D 14 ಅಂದರೆ ಇಲ್ಲಿಂದ ಇಲ್ಲಿಗೆ ಇದೇ ರೀತಿ 2 ರಿಂದ 5 ಇದೇ ರೀತಿ ನಿಮ್ಮ 3 ರಿಂದ 6 ಈ ರೀತಿ ಒಮ್ಮೆ ಮಾತ್ರ ಬರುತ್ತದೆ D 14 ಇಲ್ಲಿ ಬೇರೆ ಯಾವುದೇ ರೀತಿಯ ಅಂತರವಿಲ್ಲ 1 4 2 5 3 6 ನಂತರ ನಿಮ್ಮ 4 1 ಈ ರೀತಿಯಲ್ಲಿ ಇದು 6 ಬಾರಿ ಬರುತ್ತಿದೆ ಅದಕ್ಕಾಗಿಯೇ D 14 ಗೆ ನಂತರ ಅಧಿಕಾರಕ್ಕೆ 6 ನಂತರ D 17 D17 ಎಂದರೆ ಈ ಕಂಡಕ್ಟರ್ನಿಂದ ನೀವು ಇದನ್ನು ನಿಮ್ಮ 1 ರಿಂದ 7 ರವರೆಗೆ ಕೇಂದ್ರ ಸ್ಟ್ರಾಂಡ್ನ ಕೇಂದ್ರವಾಗಿದೆ ಆದ್ದರಿಂದ 17 27 37 47 57 67 ಎಲ್ಲವೂ ಒಂದೇ ಆಗಿವೆ ಆದ್ದರಿಂದ D17⁶ ಅಂದರೆ D12² ಪುನರಾವರ್ತನೆ 6 ಬಾರಿ ನಂತರ ಅದೇ ಅಂತರ D 13 ಸಹ ಇದೇ 6 ಬಾರಿ ಅದು ಚದರ 6 ಬಾರಿ ನಂತರ D 14 ಒಮ್ಮೆ D 17 ಒಮ್ಮೆ 6 ಬಾರಿ ನಿಮ್ಮ D 2r ಎಂದರೆ ಇದು ಈ ಕೇಂದ್ರ ಕಂಡಕ್ಟರ್ ಈಗ ನೀವು ಪರಿಗಣಿಸುತ್ತೀರಿ ಏಕೆಂದರೆ ಇದು ಕೇಂದ್ರ ವಾಹಕವನ್ನು ಬಿಟ್ಟುಬಿಟ್ಟಿದೆ ಎಂದು ನಾವು ಪ್ರತಿಯೊಂದಕ್ಕೂ ಪರಿಗಣಿಸಿದ್ದೇವೆ ಈಗ ಕೇಂದ್ರ ಕಂಡಕ್ಟರ್ಗಾಗಿ ನೀವು ಅಂತರವನ್ನು ಪರಿಗಣಿಸಬೇಕು ಆದ್ದರಿಂದ ಇಲ್ಲಿಂದ ಇಲ್ಲಿಗೆ 2r ಈಗ ನಾವು ಅದನ್ನು ಹೇಗೆ ಪರಿಶೀಲಿಸುತ್ತೇವೆ ಅದು ಹೊಂದಿಕೆಯಾಗುವುದಿಲ್ಲ ಎಂದು ನೀವು ಹೇಳಿದರೆ ಅದನ್ನು 49 ಎಂದು ಸೇರಿಸಿದರೆ ಎಲ್ಲವೂ ಒಟ್ಟಾಗಿ ಇರುತ್ತದೆ ಅಂದರೆ ನಿಮ್ಮ ಲೆಕ್ಕಾಚಾರವು ಎಲ್ಲೋ ತಪ್ಪಾಗಿದೆ ಉದಾಹರಣೆಗೆ ನೀವು ಈ 2 6 ಅನ್ನು 2 12 ಗೆ ತೆಗೆದುಕೊಂಡರೆ ಇದು 7 ಆಗಿರುತ್ತದೆ ಕೇವಲ 12 ಜೊತೆಗೆ 2 ಅನ್ನು 6 12 ಗೆ ಸೇರಿಸಿ ಜೊತೆಗೆ ಒಂದು ಪವರ್ ಎಂದರೆ 6 ಮತ್ತು ಇಲ್ಲಿ 1 ಎಂದರೆ 6 ಮತ್ತು ಇಲ್ಲಿ 2 r ಅನ್ನು 6 ಗೆ ಸೇರಿಸಿ ನೀವು 12 ಜೊತೆಗೆ 7 19 ಅನ್ನು ಸೇರಿಸಿದರೆ ನಂತರ ಪ್ಲಸ್ 6 19 ಮತ್ತು 2 12 ನೀವು 31 ನಂತರ 6 6 6 ಎಂದು 18 ಆದ್ದರಿಂದ ಒಟ್ಟು 49 ಮತ್ತು ಶಕ್ತಿ 1 49 ಆದ್ದರಿಂದ ಅದು ಅಂದರೆ ನಿಮ್ಮ ವಿಷಯಗಳು ಸರಿಯಾಗಿವೆ ಇಲ್ಲದಿದ್ದರೆ ನೀವು ಅರ್ಥಮಾಡಿಕೊಂಡಿದ್ದೀರಿ ಅಥವಾ ನೀವು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ವಿಷಯಗಳು ಸರಳವಾಗಿ ತೋರುತ್ತಿದ್ದರೂ ಲೆಕ್ಕಾಚಾರದ ಸಾಧ್ಯತೆಗಳನ್ನು ನೀವು ತಿಳಿದಿರುವಿರಿ ಲೆಕ್ಕಾಚಾರದ ದೋಷದ ಸಾಧ್ಯತೆಗಳಿವೆ ಎಂದು ನೀವು ಕರೆಯುತ್ತೀರಿ ಆದ್ದರಿಂದ ಎಷ್ಟು ಸಾಧ್ಯತೆಗಳಿವೆ ಎಂದು ನೀವು ಅರ್ಥಮಾಡಿಕೊಳ್ಳಬೇಕು ಮತ್ತು ನಾನು 1 n ಚೌಕವನ್ನು ಬರೆದಿದ್ದೇನೆ ಏಕೆಂದರೆ 7 ಕಂಡಕ್ಟರ್ಗಳು ಇವೆ ಮತ್ತು ಈ ಎಲ್ಲಾ ಶಕ್ತಿಯನ್ನು ಸ್ಥೂಲವಾಗಿ ಸೇರಿಸಿದರೆ ವಿದ್ಯುತ್ ವಿಭಿನ್ನವಾಗಿದ್ದರೆ ಮತ್ತು ಇದು ವಿಭಿನ್ನವಾಗಿದ್ದರೆ ಆಯಾಮವು ಹೊಂದಿಕೆಯಾಗುವುದಿಲ್ಲ ಏಕೆಂದರೆ ಅಂತಿಮವಾಗಿ D ಇದು ಮೀಟರ್ ಎಂದು ಭಾವಿಸೋಣ ಅದು ಮೀಟರ್ ಎಂದು ಭಾವಿಸೋಣ ನಂತರ 2r 6 ಎಂಬ ಪದವು ಕೇಂದ್ರ ಸ್ಟ್ರಾಂಡ್ನಿಂದ 6 ಬಾರಿ ಬರುತ್ತದೆ ಎಂದು ನಾನು ನಿಮಗೆ 6 ಬಾರಿ ಹೇಳಿದ್ದೇನೆ ಅದು ಕೇಂದ್ರ ಸ್ಟ್ರಾಂಡ್ನಿಂದ ಪ್ರತಿ ಹೊರಗಿನ ಎಳೆಗೆ ಇರುವ ಅಂತರದ ಉತ್ಪನ್ನವನ್ನು ನಾನು ನೀಡಿದರೆ ಅದನ್ನು ಹೇಗೆ ಪಡೆಯುವುದು ಎಂದು ವಿವರಿಸಿದ್ದೇನೆ ಆದ್ದರಿಂದ ಹಿಡಿದುಕೊಳ್ಳಿ ಆದ್ದರಿಂದ ಈಗ ನೀವು ಬದಲಿ ಮಾಡಿದರೆ ನನ್ನ ಪ್ರಕಾರ ನೀವು ಈಗ ಕರೆಯುವ ಎಲ್ಲವನ್ನೂ ನೀವು ಬದಲಿಸಿದರೆ ನಾನು ಈ ಅಂತರರವನ್ನು D12 D1 ಎಂದು ತೋರಿಸಿದೆ ನಿಮ್ಮ D14 ಎಲ್ಲಾ ಮೌಲ್ಯಗಳನ್ನು ನೀವು ಇಲ್ಲಿ ಬದಲಿಯಾಗಿ ಮತ್ತು ಲೆಕ್ಕ ಹಾಕಿದರೆ ನೀವು ಇಲ್ಲಿಯೇ ಬದಲಿಯಾಗಿರುತ್ತೀರಿ ನಾನು ಆ ಲೆಕ್ಕಾಚಾರವನ್ನು ತಂದಿಲ್ಲ ಏಕೆಂದರೆ ಅದು ಹೆಚ್ಚು ಸಮಯವನ್ನು ಕೊಲ್ಲುತ್ತದೆ ಏಕೆಂದರೆ ಈ ಎಲ್ಲಾ ಮೌಲ್ಯಗಳನ್ನು ಬದಲಿಸಿದ ನಂತರ ನೀವು ಅಭ್ಯಾಸವಾಗಿ ಮಾಡಬಹುದು ನೀವು ಬದಲಿಸುವಿರಿ ನಂತರ ಏನಾಗುತ್ತದೆ ನೀವು D s 2 177 r ಅನ್ನು ಪಡೆಯುತ್ತೀರಿ ಇದು ಅಂತಿಮ ಉತ್ತರವನ್ನು ನೀವು ಮಾಡುತ್ತೀರಿ ಆದ್ದರಿಂದ ಒಟ್ಟಾರೆ ಕಂಡಕ್ಟರ್ ತ್ರಿಜ್ಯವು 3r ಆಗಿದೆ ಏಕೆಂದರೆ ಇಲ್ಲಿಂದ ಇದು 6 ಬಾರಿ ಆಗಿರುತ್ತದೆ ಆದ್ದರಿಂದ ನೀವು ಒಟ್ಟಾರೆ ತೆಗೆದುಕೊಂಡರೆ ಅದು ಇಲ್ಲಿಂದ ಇಲ್ಲಿಗೆ r ಈ ವಿಷಯಗಳು 10 ಇದು 2r ಆದ್ದರಿಂದ 6 ಆರ್ ಆದ್ದರಿಂದ ತ್ರಿಜ್ಯವು 6 r 2 ಆದ್ದರಿಂದ 3 r ಆದ್ದರಿಂದ ಒಟ್ಟಾರೆ ಕಂಡಕ್ಟರ್ ತ್ರಿಜ್ಯವು 3r ಆಗಿದೆ ನಾನು ಇಲ್ಲಿ 3r ಎಂದು ಬರೆದಿದ್ದೇನೆ ಆದ್ದರಿಂದ ಒಟ್ಟಾರೆ ಕಂಡಕ್ಟರ್ ಅನುಪಾತದ ತ್ರಿಜ್ಯದ ಅನುಪಾತವು 2 177 r 3 r ನಿಂದ ಭಾಗಿಸಿ 0 7257 ಗೆ ಸಮಾನವಾಗಿರುತ್ತದೆ ನಾನು ಅದರ ಸಂಖ್ಯೆಯನ್ನು ಹೊಂದಿದ್ದೇನೆ ಆದ್ದರಿಂದ ಪ್ರಾರಂಭದಲ್ಲಿಯೇ ಫಲಿತಾಂಶದ ಮೇಲೆ ಕಾಮೆಂಟ್ ಮಾಡುವ ಒಂದು ವಿಷಯವನ್ನು ನಾನು ಮಾಡಿದ್ದೇನೆ ಆದ್ದರಿಂದ ಸ್ಟ್ರಾಂಡ್ನ ಸಂಖ್ಯೆಯು ಹೆಚ್ಚಾದಂತೆ ಈ ಅನುಪಾತವು ವಾಸ್ತವವಾಗಿ 0 7788 ಅನ್ನು ತಲುಪುತ್ತದೆ ಅದು ಕಾಮೆಂಟ್ ಘನ ಕಂಡಕ್ಟರ್ ಆದ್ದರಿಂದ ಇದು ನೀವು ಅರ್ಥಮಾಡಿಕೊಂಡ ಒಂದು ಉದಾಹರಣೆಯಾಗಿದೆ ಮುಂದಿನದು ಈಗ ಉದಾಹರಣೆ 2 ಆದ್ದರಿಂದ ಮೊದಲು ನಾನು ಈ ಸಮಸ್ಯೆಯನ್ನು ಸರಿಯಾಗಿ ಓದುತ್ತಿದ್ದೇನೆ ನಂತರ ನಾವು ರೇಖಾಚಿತ್ರವನ್ನು ನೀಡುತ್ತೇವೆ ಆದ್ದರಿಂದ 3 ಹಂತ 50 ಹರ್ಟ್ಜ್ 30 ಕಿಲೋಮೀಟರ್ ಉದ್ದದ ರೇಖೆಯು 4 ಸಂಖ್ಯೆ 4 ರಿಂದ 0 ಅನ್ನು ಹೊಂದಿರುತ್ತದೆ ಇದು ಕೆಲವು ರೀತಿಯ ಕಂಡಕ್ಟರ್ಗಳ ನಿರ್ದಿಷ್ಟ ವೈರ್ನ್ನು ಬ್ರಾಕೆಟ್ನಲ್ಲಿ 1 5 ಸೆಂಟಿಮೀಟರ್ ವ್ಯಾಸದ ಅಡ್ಡಲಾಗಿ 2 ಮೀಟರ್ ಅಂತರದಲ್ಲಿ ಸಮತಲದಲ್ಲಿ ವೈರ್ಗಳು Ia Ib ಕರೆಂಟ್ ನ್ನು ಒಯ್ಯುತ್ತವೆ Ic ಮತ್ತು ನಾಲ್ಕನೇ ವೈರ್ಯು ತಟಸ್ಥ ಕರೆಂಟ್ ಆಗಿದೆ 0 ತಟಸ್ಥ ನಾಲ್ಕನೇ ವೈರ್ಯು ತಟಸ್ಥ ಕ್ಷಯ ಕರೆಂಟ್ 0 ಹಂತದ ಕರೆಂಟ್ಗಳು I a 30 j 24 ಆಂಪಿಯರ್ I b ಗೆ ಸಮನಾಗಿರುತ್ತದೆ 20 j 26 ಆಂಪಿಯರ್ I c ಎಂಬುದು 50 j 50 ಆಂಪಿಯರ್ಗೆ ಸಮಾನವಾಗಿರುತ್ತದೆ ಸಮಸ್ಯೆಯಲ್ಲಿ ಒಂದು ವಿಷಯವಿದೆ ನ್ಯೂಟ್ರಲ್ ಕರೆಂಟ್ ಇದು ಇರಬಹುದು ಆದರೆ ನೀವು I a I b I c ಅನ್ನು ಸೇರಿಸಿದರೆ ಅದು 0 ಆಗಿದ್ದರೆ ಕರೆಂಟ್ ಹಂತವು ತಟಸ್ಥವಾಗಿ 0 ಆಗಿರುತ್ತದೆ ಈ ಸಂಖ್ಯಾತ್ಮಕಲ್ಲಿ ಇದನ್ನು ಉಲ್ಲೇಖಿಸಲಾಗಿದ್ದರೂ ಕೊಟ್ಟಿರುವ ರೇಖೆಯು ಅನ್ ಟ್ರಾನ್ಸ್ಪೋಸ್ಡ್ ಲೈನ್ ಆಗಿದೆ ಆದ್ದರಿಂದ ನೀವು ತಟಸ್ಥ ವೈರ್ನ ಫ್ಲಕ್ಸ್ ಸಂಪರ್ಕಗಳನ್ನು ಕಂಡುಹಿಡಿಯಬೇಕು ತಟಸ್ಥ ವೈರ್ನಲ್ಲಿ ವೋಲ್ಟೇಜ್ ಪ್ರೇರಿತವನ್ನು ಕಂಡುಹಿಡಿಯಿರಿ ಮತ್ತು ಪ್ರತಿ 3 ಹಂತದ ವೈರ್ನಲ್ಲಿ ವೋಲ್ಟೇಜ್ ಡ್ರಾಪ್ ಅನ್ನು ಸರಿಯಾಗಿ ಕಂಡುಹಿಡಿಯಬೇಕು ಆದ್ದರಿಂದ ಮೊದಲನೆಯದು ಸಮತಲ ಸಮತಲದಲ್ಲಿರುವ ರೇಖಾಚಿತ್ರವಾಗಿದೆ 3 ಹಂತಗಳು a b c ಆದ್ದರಿಂದ Ia Ib Ic ಸಾಗಿಸುವ ಕಂಡಕ್ಟರ್ ಮತ್ತು ಇದು ತಟಸ್ಥವಾಗಿದೆ ಮತ್ತು ಈ ವಾಹಕಗಳ ನಡುವಿನ ಅಂತರವು ಹಂತವಾಗಿದೆ ತಟಸ್ಥ ಎಲ್ಲವೂ 2 ಮೀಟರ್ 2 ಮೀಟರ್ 2 ಮೀಟರ್ ಉಳಿಯುತ್ತದೆ ಆದ್ದರಿಂದ ಇದು ಕಂಡಕ್ಟರ್ಗಳ ವ್ಯವಸ್ಥೆಯಾಗಿದೆ ಈಗ ಮೊದಲು ಈ ಲೆಕ್ಕಾಚಾರವು ತುಂಬಾ ಸರಳವಾಗಿದೆ D a ನಿಂದ n 2 2 ಆದ್ದರಿಂದ 6 ಮೀಟರ್ Db b ನಿಂದ n 2 2 ಆದ್ದರಿಂದ 4 ಮೀಟರ್ ಮತ್ತು D cn c2 n ಗೆ 2 ಮೀಟರ್ ಮತ್ತು ತ್ರಿಜ್ಯವನ್ನು ನೀಡಲಾಗುತ್ತದೆ ವ್ಯಾಸವನ್ನು ನೀಡಲಾಗಿದೆ 1 5 ಸೆಂಟಿಮೀಟರ್ ಆದ್ದರಿಂದ ತ್ರಿಜ್ಯವು 1 5 2 ಸೆಂಟಿಮೀಟರ್ 0 0075 ಮೀಟರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಇದು ತ್ರಿಜ್ಯಕ್ಕೆ ಹೋಲಿಸಿದರೆ 2 ಹಂತಗಳ ನಡುವಿನ ಅಂತರವು ಸಾಕಷ್ಟು ಅಥವಾ ದೊಡ್ಡದಾಗಿರುವ ರೇಖೆಯನ್ನು ರವಾನಿಸುತ್ತದೆ ಆದ್ದರಿಂದ d r ಸರಿಸುಮಾರು D ಗೆ ಸಮಾನವಾಗಿರುತ್ತದೆ ಏಕೆಂದರೆ r ತುಂಬಾ ಚಿಕ್ಕದಾಗಿದೆ ಈಗ ತಟಸ್ಥ ವೈರ್ಗಳ ಫ್ಲಕ್ಸ್ ಸಂಪರ್ಕಗಳು n ಆದ್ದರಿಂದ ನಾವು ಹಿಂದಿನಿಂದಲೂ ಹೇಳಿರುವ ಅನೇಕ ಸಿದ್ಧಾಂತಗಳನ್ನು ಸಹ ಚರ್ಚಿಸಲಾಗಿದೆ ಆದ್ದರಿಂದ ನೇರವಾಗಿ ನೀವು ತಟಸ್ಥ ವೈರ್ನ ಫ್ಲಕ್ಸ್ ಲಿಂಕ್ಗಳನ್ನು ಬರೆಯಬಹುದು

ಬರೆಯಬಹುದು ಈಗ ಈ ಅಭಿವ್ಯಕ್ತಿಯಲ್ಲಿ ನೀವು Dan Dbn ಮತ್ತು Dcn ಅನ್ನು ಬದಲಿಸುವ ಈ ಅಭಿವ್ಯಕ್ತಿಯನ್ನು ಇಲ್ಲಿ ನೀಡಲಾಗಿದೆ ನೀವು ಪರ್ಯಾಯವಾಗಿ ಮಾಡಿದರೆ ನೀವು ಪಡೆಯುತ್ತೀರಿ ಈ ಒಂದು ಲಾಗ್ 1 6 ಲಾಗ್ 1 4 ಲಾಗ್ 1 2 ನೀವು ಯಾವುದೇ ಮೌಲ್ಯವನ್ನು ಹಾಕಿದರೆ ಅದು ನಿಮಗೆ ಸಿಗುತ್ತದೆ ಈಗ ಇದರ ನಂತರ ನೀವು Ia Ib ಮತ್ತು Ic ಈ Ia Ib Ic ಮೌಲ್ಯಗಳನ್ನು ಬದಲಿಸಿ ಈ ಎಲ್ಲಾ ಮೌಲ್ಯಗಳನ್ನು ನೀಡಲಾಗಿದೆ ಆದ್ದರಿಂದ ನೀವು ಇಲ್ಲಿ ಏನನ್ನು ಬದಲಿಸುತ್ತೀರಿ Ia Ib Ic ನೀವು ಪರ್ಯಾಯವಾಗಿ Ia Ib Ic ಇಲ್ಲಿ ನಾನು ಈ ಒಂದು ಅಂತಿಮ ಹಂತವನ್ನು ಬಿಟ್ಟುಬಿಡುತ್ತೇನೆ ಈಗ ಫ್ಲಕ್ಸ್ ಲಿಂಕ್ಗಳು ತಟಸ್ಥ ವೈರ್ನ್ನು ಮಾಡುತ್ತದೆ ಇದು ಅಭಿವ್ಯಕ್ತಿ ಸಂಕೀರ್ಣವಾಗಿದೆ ಈಗ ಎರಡನೇ ಭಾಗವೆಂದರೆ ಇದು ಫ್ಲಕ್ಸ್ ಲಿಂಕ್ಗಳು ಭಾಗ b ಎಂಬುದು ತಟಸ್ಥ ವೈರ್ಲ್ಲಿ ವೋಲ್ಟೇಜ್ ಅನ್ನು Vn jΩ × ʎn × 30 ಆಗಿದ್ದರೆ ವೈರ್ನ ಉದ್ದವನ್ನು 30 ಕಿಲೋಮೀಟರ್ ನೀಡಲಾಗಿದೆ ಎಂದು ಕಂಡುಹಿಡಿಯಬೇಕು ಆದ್ದರಿಂದ jΩ ʎn × 30 ಆದ್ದರಿಂದ ಇದು j pi ಎಂದು ಊಹಿಸಿ ಅದು ಅಲ್ಲಿ 50 Hz ಸಿಸ್ಟಮ್ ಎಂದು ಬರೆಯಲಾಗಿದೆ ಅದನ್ನು ಅಲ್ಲಿ ಬರೆಯಲಾಗಿದೆ 3 ಹಂತ 50 Hz 30 ಕಿಲೋಮೀಟರ್ ಉದ್ದವಿದ್ದರೆ ಇಲ್ಲಿ ನಾವು 30 ರಲ್ಲಿ ಗುಣಿಸುತ್ತೇವೆ ಏಕೆಂದರೆ ಇದನ್ನು ಪ್ರತಿ ಕಿಲೋಮೀಟರ್ಗೆ ನೀಡಲಾಗಿದೆ ಅದಕ್ಕಾಗಿಯೇ 30 jΩ ʎ n ಗೆ 30 ರಿಂದ ಗುಣಿಸಿದಾಗ j 2 pi ಆವರ್ತನಕ್ಕೆ ಸಮನಾಗಿರುತ್ತದೆ 50Hz 30 ರಿಂದ 0 4605 ಇದು ಮಿಲಿ ವೆಬರ್ ಆಗಿದೆ ಆದ್ದರಿಂದ ಆದ್ದರಿಂದ ಆದ್ದರಿಂದ ಇದು ಇದೀಗ ತಟಸ್ಥ ವೈರ್ನ ವೋಲ್ಟೇಜ್ ಪ್ರೇರಿತವಾಗಿದೆ ಭಾಗ c ಸಮೀಕರಣ 60 ರಿಂದ ಕಂಡಕ್ಟರ್ ನ ಫ್ಲಕ್ಸ್ ಲಿಂಕ್ ಗಳು a ಅನ್ನು ಇಟ್ಟುಕೊಂಡಿದ್ದೇನೆ ಅದು ಸರಿಯಾಗಿದೆ ಆದ್ದರಿಂದ ಸಮೀಕರಣ 60 ರಿಂದ ನಾವು ಬರೆಯುವ ಕಂಡಕ್ಟರ್ನ ಫ್ಲಕ್ಸ್ ಲಿಂಕ್ಗಳು ಆದ್ದರಿಂದ ಅಂದರೆ ನೀವು ನೇರವಾಗಿ 2 ಮೀಟರ್ ಎಂದು ಬರೆಯುವ ಬದಲು ಮೊದಲ ಆದ್ದರಿಂದ ಪ್ರತಿ ಕಿಲೋಮೀಟರ್ಗೆ ಮಿಲಿ ವೆಬರ್ ಟನ್ಗಳು ಈಗ ಇದು ತಟಸ್ಥ ಕರೆಂಟ್ 0 ಆಗಿದೆ ಆದ್ದರಿಂದ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಅದನ್ನು ನೀವು ಸರಿಯಾಗಿ ಮಾಡಬಹುದು ಇದರಿಂದ ಎಂದು ನೀವು ಕರೆಯುತ್ತೀರಿ ಈ ಅಭಿವ್ಯಕ್ತಿಯಲ್ಲಿ ನೀವು ಬದಲಿಯಾಗಿ Ic ಇಲ್ಲಿ ಮಾತ್ರ ನಾನು ನಿಮಗೆ ಬದಲಿಯಾಗಿ ಇರಿಸುತ್ತಿದ್ದೇನೆ ಎಂದು ತೋರಿಸುತ್ತಿಲ್ಲ ಮತ್ತು ನೀವು ಮಾಡಿದರೆ ಸರಿಯಾಗಿ ಸರಳಗೊಳಿಸಿ ಈಗ ನೀವು ಮತ್ತಷ್ಟು ಸರಳಗೊಳಿಸಿದರೆ ಅಂತೆಯೇ ನೀವು ಲೆಕ್ಕ ಹಾಕುತ್ತೀರಿ ಇಲ್ಲಿಯೂ ಸಹ ಅದೇ ತತ್ತ್ವಶಾಸ್ತ್ರವನ್ನು ಇಲ್ಲಿಯೇ ಅನುಸರಿಸಿ Ic Ia Ib ಆದ್ದರಿಂದ ನೀವು ಪಡೆಯುವ ಸರಳೀಕರಣದ ನಂತರ ನೀವು ಇಲ್ಲಿಗೆ ಬರುತ್ತೀರಿ ಅದೇ ರೀತಿ ಏಕೆಂದರೆ I c Ia Ib ಗೆ ಸಮಾನವಾಗಿರುವ ಅದೇ ವಿಷಯವನ್ನು ಅನುಸರಿಸಿ ನಾವು ಇಲ್ಲಿ ಈ ಅಭಿವ್ಯಕ್ತಿಯಲ್ಲಿ ಬದಲಿಯಾಗಿ ಈ ಸಂದರ್ಭದಲ್ಲಿ ನಿಮ್ಮದನ್ನು ಸರಳಗೊಳಿಸುತ್ತೇವೆ ಇಲ್ಲ ಈ ಸಂದರ್ಭದಲ್ಲಿ ʎ ಆದ್ದರಿಂದ ಇಲ್ಲಿ ಈ ಸಂದರ್ಭದಲ್ಲಿ ನೀವು ಏನು ಮಾಡಿದ್ದೀರಿ ಎಂಬುದನ್ನು ನಾವು ವಾಸ್ತವವಾಗಿ ನಿಮ್ಮ I b I b I c ಅನ್ನು ತೆಗೆದುಹಾಕಿದ್ದೇವೆ ಆದ್ದರಿಂದ ನೀವು ಯಾವುದನ್ನು ಒಂದು ಭಾಗ ಎಂದು ಕರೆಯುತ್ತೀರಿ ಮತ್ತು ಸರಳಗೊಳಿಸುತ್ತೀರಿ ಆದ್ದರಿಂದ ಆದ್ದರಿಂದ I b ಮತ್ತು I c ಅಲ್ಲಿ I a ಅನ್ನು ವಾಸ್ತವವಾಗಿ ಹೊರಹಾಕಲಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ Ib Ic ಕೂಡ ಇದೆ ಆದ್ದರಿಂದ ಬದಲಿಯನ್ನು ತೆಗೆದುಹಾಕಿ Ia Ib I c ಗೆ ಸಮನಾಗಿರುತ್ತದೆ ನಂತರ ನೀವು ಇದನ್ನು ಮಾಡಿ ಆದ್ದರಿಂದ ಇದು ʎa ʎb c ಈಗ ವೋಲ್ಟೇಜ್ ಪ್ರೇರಿತವಾದ ವೋಲ್ಟೇಜ್ ಇಂಡ್ಯೂಸ್ಡ್ ʎ v a ನಿಮ್ಮ jΩ ಗೆ 0 4605 ಆಗಿರುತ್ತದೆ Milli Weber ಅದಕ್ಕಾಗಿಯೇ ಆದ್ದರಿಂದ I a log 2 D r I b log 2 ಆದ್ದರಿಂದ ನಮ್ಮ ಅಭಿವ್ಯಕ್ತಿ ಇದೆ ಇದು a ಗೆ ಅಭಿವ್ಯಕ್ತಿಯಾಗಿದೆ ಆದ್ದರಿಂದ Ia I b ನಂತರ ಇಲ್ಲಿ ನೀವು I a ಅನ್ನು ಬದಲಿಸುತ್ತೀರಿ ಮತ್ತು I b Ia ಈ ಮೊತ್ತಕ್ಕೆ ಸಮಾನವಾಗಿರುತ್ತದೆ I b ಈ ಹೆಚ್ಚು ನೀವು ಪರ್ಯಾಯವಾಗಿ D2 ಮೀಟರ್ ಸಮಾನವಾಗಿರುತ್ತದೆ ಮತ್ತು ಲೆಕ್ಕಾಚಾರ ಮಾಡಿ ಆದ್ದರಿಂದ ನೀವು ʎb ಪಡೆಯುತ್ತೀರಿ ವೋಲ್ಟ್ಗಳಿಗೆ ಸಮಾನವಾಗಿರುತ್ತದೆ ಅಂದರೆ ಹಂತ a ನಲ್ಲಿ ಇದು ಪ್ರೇರಿತ ವೋಲ್ಟೇಜ್ ಆಗಿದೆ ಹಾಗಾಗಿ ಅದಕ್ಕೆ ತಕ್ಕಂತೆ ಎಲಿಮಿನೇಟ್ ಮಾಡಿದ್ದೇನೆ ಅಂತೆಯೇ ನೀವು ಹಂತ b ಮತ್ತು ಹಂತ c ಹಂತ b ಮತ್ತು ಹಂತ c ಡೆಲ್ಟಾ b ಗಾಗಿ ಲೆಕ್ಕಾಚಾರ ಮಾಡಿದರೆ b 360 8 ಕೋನ 217 56 ಆಗಿರುತ್ತದೆ ಇದನ್ನು ನೀವು ದಯವಿಟ್ಟು ನಿಮ್ಮದೇ ಆದ ಲೆಕ್ಕಾಚಾರ ಮಾಡಿ